ಸರಿ ಆದ್ದರಿಂದ ನಾವು ಈ ಹರ್ಟ್ಜ್ ದ್ವಿಧ್ರುವಿಯ ಚರ್ಚೆಯನ್ನು ಮುಂದುವರಿಸುತ್ತೇವೆ ಈ ಹರ್ಟ್ಜ್ ದ್ವಿಧ್ರುವಿಯ ಬಗ್ಗೆ ನೆನಪಿಟ್ಟುಕೊಳ್ಳುವಂತದ್ದು ಏನೆಂದರೆ ಇದು ಬಹಳ ಕಡಿಮೆ ಅಂಶದ ಪ್ರವಾಹ ಹೊಂದಿತ್ತು ಮತ್ತು ಅದು ತುಂಬಾ ಚಿಕ್ಕದಾಗಿದೆ ಪ್ರವಾಹವು ಸರಿಸುಮಾರು ಸ್ಥಿರವಾದ ಪ್ರವಾಹ ಎಂದು ನೀವು ಊಹಿಸಬಹುದು ಆದ್ದರಿಂದ ನಾವು ಮಾಡಿದ ಹಂತಗಳು ಯಾವುವು ಕೊಟ್ಟಿರುವ ಪ್ರವಾಹವನ್ನು ಗಮನಿಸಿ ನಾವು ಎ ಅನ್ನು ಲೆಕ್ಕ ಹಾಕಿದೆವು ಗ್ರೀನ್ನ ಕಾರ್ಯದೊಂದಿಗೆ ಅಪರಿಚಿತ ಪ್ರವಾಹದ ಕನ್ವೊಲ್ಯೂಷನ್ ಮಾಡಿದಾಗ ನಮಗೆ ಎ ಹಾಗೂ ಎಚ್ ಎರಡೂ ವೆಕ್ಟರ್ ಸಿಕ್ಕಿತು ನಾನು ಕಾರ್ಟೇಶಿಯನ್ ಮತ್ತು ಧ್ರುವ ಕಕ್ಷೆ ಎರಡನ್ನೂ ಜಾಣತನದಿಂದ ಬಳಸಿದ್ದೇನೆ rˆ × zˆ ಈ ರೀತಿಯಲ್ಲಿ ಆದ್ದರಿಂದ ನಾನು ಈ ನಿರ್ದೇಶಾಂಕ ವ್ಯವಸ್ಥೆಗಳನ್ನು ಸೇರಿಸಿದ್ದೇನೆ ಮತ್ತು ಇಲ್ಲಿ ನನಗೆ ಬಹಳ ಉತ್ತಮವಾದ ಅಭಿವ್ಯಕ್ತಿ ಸಿಕ್ಕಿದೆ ಮತ್ತು ದೂರ ಹೋದಂತೆ 1 r ಆಗುವುದು ಎಂದು ನಾವು ಗಮನಿಸಿದ್ದೇವೆ ನಾನು ಕಾಂತಕ್ಷೇತ್ರವನ್ನು ಪಡೆದ ನಂತರ ಸುರುಳಿಯನ್ನು ಸರಿಯಾಗಿ ತೆಗೆದುಕೊಳ್ಳುವ ಮೂಲಕ ವಿದ್ಯುತ್ ಕ್ಷೇತ್ರ ಪಡೆಯುವುದು ಸರಳವಾಗಿದೆ ಆದ್ದರಿಂದ ಈಗ ಈ ಅಭಿವ್ಯಕ್ತಿಯ ಸುರುಳಿಯನ್ನು ತೆಗೆದುಕೊಳ್ಳಿ ನಾನು ಯಾವ ನಿರ್ದೇಶಾಂಕ ವ್ಯವಸ್ಥೆಯನ್ನು ಬಳಸುತ್ತೇನೆ ಎಂದು ನೀವು ವಿಂಗಡಿಸಬಹುದಲ್ಲವೇ ಗೋಳಾಕಾರ ಏಕೆಂದರೆ ಅದು ಆರ್ ಥೀಟಾ ಫೈ r θ ϕ ಎಲ್ಲವನ್ನೂ ಹೊಂದಿದೆ ಆದ್ದರಿಂದ ಗೋಳಾಕಾರದ ಒಂದು ಅತ್ಯುತ್ತಮ ವಿಷಯವೆಂದರೆ ಅದು ತುಂಬಾ ಸುಂದರವಾದ ಅಭಿವ್ಯಕ್ತಿಯಾಗಿರುತ್ತದೆ ಎಂದು ನೀವು ಭಾವಿಸುತ್ತೀರ ಅದು ಎಲ್ಲವನ್ನೂ ಸರಿಯಾಗಿ ಹೊಂದಿರುತ್ತದೆ ಆದ್ದರಿಂದ ನಾನು ಆ ಕರ್ಲ್ ಆಪರೇಟರ್ ಅನ್ನು ಬರೆದು ಪಡೆಯಲು ಹೋಗುವುದಿಲ್ಲ ಆದರೆ ಇಲ್ಲಿ ಸಂಪೂರ್ಣ ಅಭಿವ್ಯಕ್ತಿಯನ್ನು ಇಲ್ಲಿ ಕಾಣಬಲ್ಲಿರಿ ಆದ್ದರಿಂದ ಇದು ನಾವು ಈಗಾಗಲೇ ನೋಡಿದ ಆಯಸ್ಕಾಂತೀಯ ಕ್ಷೇತ್ರವಾಗಿದೆ ಮತ್ತು ಎರಡನೆಯದು ನಾನು ಸುರುಳಿಯಾಗಿ ತೆಗೆದುಕೊಂಡಾಗ ನಾನು ಎರಡು ಘಟಕಗಳನ್ನು ಪಡೆಯುತ್ತೇನೆ ಆದ್ದರಿಂದ ಇದು ಫೈ ದಿಕ್ಕಿನಲ್ಲಿತ್ತು ಆಗ ನನಗೆ θ ˆ ಮತ್ತು rˆ ಇದೆ θ ಕೆಳಕ್ಕೆ ತೋರಿಸುತ್ತಿದೆ ಮತ್ತು ϕˆ ಬೋರ್ಡ್ ಒಳಗೆ ಆದ್ದರಿಂದ ಇದು ನನ್ನ ಫೈ ಈ ನಿರ್ದೇಶಾಂಕ ವ್ಯವಸ್ಥೆಯು ಹೀಗೆ ಕಾಣುತ್ತದೆ rˆ × zˆ ಅನ್ನು ಹೇಗೆ ಬರೆಯಲಾಗಿತ್ತು ವಿದ್ಯಾರ್ಥಿ ಸೈನ್ ಥೀಟಾ ϕ ಲಂಬ ದಿಕ್ಕು ϕ ಹಾಗೂ ಅವುಗಳ ನಡುವಿನ ಕೋನ θ ಆದ್ದರಿಂದ ಸೈನ್ θ ಯುನಿಟ್ ವೆಕ್ಟರ್ | r | | z | ಇದು ಒಂದು ಆಗಿದೆ ಆದ್ದರಿಂದ ವಿದ್ಯುತ್ ಕ್ಷೇತ್ರದ ಅಭಿವ್ಯಕ್ತಿ ತಕ್ಕಮಟ್ಟಿಗೆ ಭಯಾನಕವಾಗಿದೆ ಎಂದು ನೀವು ಗಮನಿಸಬಹುದು ಆದರೆ ಇದು ನಿಖರವಾದ ಅಭಿವ್ಯಕ್ತಿಯಾಗಿದೆ ದ್ವಿಧ್ರುವಿಯ ಉದ್ದವು ಚಿಕ್ಕದಾಗಿದೆ ಎಂಬ ಅಂಶವನ್ನು ಹೊರತುಪಡಿಸಿ ಇಲ್ಲಿ ಬೇರೆ ಯಾವುದೇ ಅಂದಾಜು ಇಲ್ಲ ಆದ್ದರಿಂದ ಇದನ್ನು ನೋಡಿದಾಗ ಮೊದಲನೆಯದು ಇದರ ಸರಳವಾದ ಸರಳೀಕೃತ ಆವೃತ್ತಿಯನ್ನು ತೆಗೆದುಕೊಳ್ಳೋಣ ನಾವು ದೂರದ ಕ್ಷೇತ್ರಗಳು ಎಂದು ಕರೆಯಲ್ಪಡುವದನ್ನು ನೋಡಲಿದ್ದೇವೆ ಈ ಸಮಸ್ಯೆಯಲ್ಲಿ ನಾನು ತುಂಬಾ ನಿಷ್ಕಪಟವಾಗಿ ಹೇಳಲಿದ್ದೇನೆ k ಹಾಗೂ r ರ ಗುಣಾಕಾರ ಮಾಡಿದಾಗ ಸಿಗುವ ಉತ್ತರ 1 ಗಿಂತ ತುಂಬಾ ಜಾಸ್ತಿ ಇದರ ಬಗ್ಗೆ ಹೆಚ್ಚು ಪರಿಷ್ಕೃತ ವ್ಯಾಖ್ಯಾನಗಳಿವೆ ನಂತರ ನಾವು ಅವುಗಳ ಬಳಿ ಬರುತ್ತೇವೆ ಈ ಅಂದಾಜಿನ ಪ್ರಕಾರ ಕಾಂತಕ್ಷೇತ್ರಕ್ಕೆ ಏನಾಗುತ್ತದೆ ಈ ಕಂಸದಲ್ಲಿಆವರಣ ಚಿಹ್ನೆ ನನಗೆ ಎರಡು ಪದಗಳಿವೆ ವಿದ್ಯಾರ್ಥಿ ನಾನು ಮೊದಲ ಪದವನ್ನು ಇಡುತ್ತೇನೆ ಏಕೆಂದರೆ kr 1 ಸರಿ ಆದ್ದರಿಂದ ಈ ಸಂದರ್ಭದಲ್ಲಿ ಕಾಂತಕ್ಷೇತ್ರದ ಪ್ರಮಾಣವು H IΔz 4π jk e jkr rsinθϕ ವಿದ್ಯುತ್ ಕ್ಷೇತ್ರಕ್ಕೆ ಏನಾಗುತ್ತದೆ ಇಲ್ಲಿ ಎಷ್ಟು ಪದಗಳಿವೆ 5 ಪದಗಳು ಆದ್ದರಿಂದ ಹೆಚ್ಚಿನ ಪ್ರಮುಖ ಪದವು ಅವುಗಳಲ್ಲಿ ಒಂದು ಪದವಾಗಿರಬೇಕೆಂದು ನಾನು ಇಟ್ಟುಕೊಳ್ಳಬೇಕು ಅದು ಒಂದೇ ಪದವಾಗಿದೆ ಆದ್ದರಿಂದ ಇದು E IΔz4πjωμe−jkrrsinθθ ಆಗುತ್ತದೆ ಆದ್ದರಿಂದ ದೂರದ ಕ್ಷೇತ್ರದಲ್ಲಿ ಕ್ಷೇತ್ರಗಳು 1 r ವೈಶಾಲ್ಯದಲ್ಲಿ ಹೋಗುತ್ತಿವೆ ಎಂದು ನಾವು ಹೇಳುತ್ತೇವೆ r ನ ಕಾರ್ಯವು 1 r ರಲ್ಲಿದೆ ಆದ್ದರಿಂದ ಇದು ನಿಮ್ಮ ಕೂಲಂಬ್ ನಿಯಮದಿಂದ ಹೇಗೆ ಭಿನ್ನವಾಗಿದೆ ಎಂಬುದರ ಕುರಿತು ನಾವು ಈಗಾಗಲೇ ಒಂದು ಪ್ರತಿಕ್ರಿಯೆ ಮಾಡಿದ್ದೇವೆ ಇಲ್ಲಿಂದ ನೀವು ಗಮನಿಸಬಹುದಾದದು ಬೇರೆ ಯಾವುದಾದರೂ ಇದೆಯೆ ಇದಲ್ಲದೆ ಇಲ್ಲಿ ಸಾಕಷ್ಟು ಆಸಕ್ತಿದಾಯಕ ಭೌತಶಾಸ್ತ್ರ ನಡೆಯುತ್ತಿದೆ ಹಾಗಾದರೆ ಅದರರ್ಥ ಏನು I ಸ್ಕ್ವೇರ್ ಮಾಡಿದಾಗ ಮೂಲದಿಂದ ದೂರದಲ್ಲಿ ನಿಂತಾಗ ಕ್ಷೇತ್ರಗಳು ಹೇಗೆ ಕಾಣುತ್ತವೆ ಆದ್ದರಿಂದ ಪೊಯಿಂಟಿಂಗ್ ವೆಕ್ಟರ್ ಯಾವ ಮಾರ್ಗದಲ್ಲಿರುತ್ತದೆ ಆದ್ದರಿಂದ ಪೋಯಿಂಟಿಂಗ್ ವೆಕ್ಟರ್ ಎಸ್ ೧ 2 ಇ × ಎಚ್ ಹಾಗಾದರೆ ನನ್ನ ಪೊಯಿಂಟಿಂಗ್ ವೆಕ್ಟರ್ ಯಾವ ಮಾರ್ಗವಾಗಿದೆ ಆದ್ದರಿಂದ ನನ್ನ ಪೋಯಿಂಟಿಂಗ್ ವೆಕ್ಟರ್ rˆ ಉದ್ದಕ್ಕೂ ಇದೆ ಮತ್ತು ನನ್ನ ವಿದ್ಯುತ್ ಕ್ಷೇತ್ರವು ಥೀಟಾ ಉದ್ದಕ್ಕೂ ಇದೆ ನನ್ನ ಕಾಂತಕ್ಷೇತ್ರವು ಫೈ ಉದ್ದಕ್ಕೂ ಇದೆ ಇದು ಯಾವ ರೀತಿಯ ಸಂರಚನೆ ನಿಮಗೆ ನೆನಪಿಸುತ್ತದೆ ವಿದ್ಯಾರ್ಥಿ ಟಿಇಎಂ ಇದು ಒಂದು ಅಡ್ಡ ವಿದ್ಯುತ್ಕಾಂತೀಯ ತರಂಗ ಏಕೆಂದರೆ ವಿದ್ಯುತ್ ಕ್ಷೇತ್ರ ಮತ್ತು ಕಾಂತಕ್ಷೇತ್ರವು ಪರಸ್ಪರ ಲಂಬವಾಗಿರುತ್ತವೆ ಮತ್ತು ಅವು ವಿದ್ಯುತ್ ವರ್ಗಾವಣೆಯ ದಿಕ್ಕಿಗೆ ಲಂಬವಾಗಿರುತ್ತವೆ ಸಾಮಾನ್ಯ ತರಂಗದಲ್ಲೂ ಅದು ನಿಜಅಲ್ಲವೇ ವಿದ್ಯಾರ್ಥಿ ಹೌದು ಆದ್ದರಿಂದ ಇದು ನಿಮ್ಮ TEM ತರಂಗವಾಗಿದೆ ಪ್ರಸರಣದ ದಿಕ್ಕಿನಲ್ಲಿ ವಿದ್ಯುತ್ ಅಥವಾ ಕಾಂತೀಯ ಕ್ಷೇತ್ರದ ಯಾವುದೇ ಅಂಶಗಳಿಲ್ಲ ಆದ್ದರಿಂದ ಇದು ನಾವು ಸರಿಯಾಗಿ ಅಧ್ಯಯನ ಮಾಡಿದ ಸರಳ ರೀತಿಯ ತರಂಗವಾಗಿದೆ ವಾಸ್ತವವಾಗಿ ಇದು ನೀವು ಅಧ್ಯಯನ ಮಾಡಿದ 1 ಡಿ ಪ್ಲೇನ್ ತರಂಗಗಳಿಗೆ ಹೋಲುತ್ತದೆ ಒಂದೇ ವ್ಯತ್ಯಾಸವೆಂದರೆ ಇದರಲ್ಲಿ 1 r ಇದೆ ಮತ್ತು ಆದ್ದರಿಂದ ನಾವು ಇದನ್ನು 3D ಪ್ಲೇನ್ ತರಂಗ ಎಂದು ಕರೆಯುತ್ತೇವೆ ಆದ್ದರಿಂದ ಈ ಪೊಯಿಂಟಿಂಗ್ ವೆಕ್ಟರ್ಗೆ ಏನಾಗುತ್ತದೆ ಎಂದು ನೀವು ನಿರೀಕ್ಷಿಸುತ್ತೀರಿ ಈಗಾಗಲೇ rˆ ದಿಕ್ಕಿನಲ್ಲಿ ಆದ್ದರಿಂದ ಇದರ ಪ್ರಮಾಣವು ಈ ಇಡೀ ವಿಷಯದ ಅರ್ಧದಷ್ಟು ಇರುತ್ತದೆ IΔz 4π j × j ನನಗೆ 1 ನೀಡಲಿದೆ ಆದ್ದರಿಂದ ನಾನು kwμ ಹೊಂದಲಿದ್ದೇನೆ ಆದ್ದರಿಂದ ಇನ್ನೇನು ಎಚ್ ಅದಕ್ಕಾಗಿಯೇ → ಜೆ ಜೆ ಆಗುತ್ತದೆ ವಿದ್ಯಾರ್ಥಿ ಸೈನ್ ೨θ r೨ ಯಾವ ದಿಕ್ಕಿನಲ್ಲಿರುತ್ತದೆ r ದಿಕ್ಕಿನಲ್ಲಿ ಇದೀಗ ನಾನು ಈ ಎಲ್ಲಾ ನಿಯಮಗಳನ್ನು ಪಡೆದುಕೊಂಡಿದ್ದೇನೆ ಎಂದು ಭಾವಿಸುತ್ತೇನೆ ಆದ್ದರಿಂದ ನಾನು 1 r೨ ಎಂದು ಹೋಗುವ ಶಕ್ತಿಯನ್ನು ಪಡೆದುಕೊಂಡಿದ್ದೇನೆ ಆದ್ದರಿಂದ ನೀವು ಇದನ್ನು ಹರ್ಟ್ಜ್ ದ್ವಿಧ್ರುವಿಗಾಗಿ ಪಡೆದದು ಎಂದು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆದರೆ ಸಾಮಾನ್ಯವಾಗಿ ಆಂಟೆನಾದಿಂದ ದೂರ ಇರುವ ಯಾವುದೇ ಆಂಟೆನಾ ರಚನೆಗೆ ಇದು ನಿಜ ಮೊಬೈಲ್ ಬೇಸ್ ಸ್ಟೇಷನ್ನಲ್ಲಿ ನಾನು ಅರ್ಥೈಸುವ ಬೇಸ್ ಸ್ಟೇಷನ್ ಅನ್ನು ನೀವು ತೆಗೆದುಕೊಂಡರೂ ಮತ್ತು ನೀವು ಅದರಿಂದ ದೂರ ಹೋದರೂ ಅದರಿಂದ ಬರುವ ಕ್ಷೇತ್ರಗಳು ಈ ಸ್ವರೂಪದಲ್ಲಿರುತ್ತವೆ ಆದ್ದರಿಂದ ಬಿಟ್ಟುಹೋಗುವ ಒಟ್ಟು ಶಕ್ತಿಯು ಎಷ್ಟು ಎಂದು ಕಂಡುಹಿಡಿಯಲು ನಾನು ಬಯಸಿದರೆ ಏನು ಮಾಡಬೇಕು ನಾನು ಈ ಪೋಯಿಂಟಿಂಗ್ ವೆಕ್ಟರ್ ಅನ್ನು ಯಾವುದರ ಮೇಲೆ ಸಂಯೋಜಿಸಿದರೆ ಒಟ್ಟು ಶಕ್ತಿಯನ್ನು ಪಡೆಯುತ್ತೇನೆ ಆರ್ ಎಂಬ ತ್ರಿಜ್ಯ ಹೊಂದಿದ ಗೋಳ ಆದ್ದರಿಂದ ನಾನು ಇಲ್ಲಿ ಉದಾಹರಣೆಗೆ ಮಾಡಿದರೆ ಡಿ ಎಸ್ ಮೇಲೆ ಸಂಯೋಜಿದಿದರೆ ಆದ್ದರಿಂದ ನೀವು ಈ ಲೆಕ್ಕಾಚಾರವನ್ನು ಸರಿಯಾಗಿ ಮಾಡಬಹುದು ಇದು ಒಂದು ಗೋಳದ ಮೇಲ್ಮೈ ಅಂಶವನ್ನು ಕಂಡುಹಿಡಿಯುವುದು ತುಂಬಾ ಕಷ್ಟಕರವಾದ ಲೆಕ್ಕಾಚಾರವಲ್ಲ ಮತ್ತು ಇದನ್ನು ಸಂಯೋಜಿಸುವುದರಿಂದ ನಿಮ್ಮ ಡಿಎಸ್ ಇಲ್ಲಿ ಏನಾಗುತ್ತದೆ ವಿದ್ಯಾರ್ಥಿ ಸಮಯ ನೋಡಿ 0849 ಆರ್ r2 sin dθ dϕ ಆದ್ದರಿಂದ ನೀವು ಇದನ್ನು ಸ್ಥಿರವಾಗಿ ಸಂಯೋಜಿಸಿದಾಗ ನಾನು 4πr 2 ಅನ್ನು ಪಡೆಯುತ್ತೇನೆ ಎಂದರೆ ಅದು ಮೇಲ್ಮೈ ವಿಸ್ತೀರ್ಣವಾಗಿದೆ ವಿದ್ಯಾರ್ಥಿ ಸಮಯ ನೋಡಿ 0914 ರದ್ದುಗೊಳಿಸುತ್ತದೆ ಆದ್ದರಿಂದ ಉತ್ತರವೆಂದರೆ ನಾವು ಈ ಏಕೀಕರಣವನ್ನು ಮಾಡಬಹುದು ಆದರೆ ಇದು ತುಂಬಾ ಆಸಕ್ತಿದಾಯಕವಲ್ಲ ಸರಿಯಾದ ಉತ್ತರ r ನಿಂದ ಸ್ವತಂತ್ರವಾಗಿದೆ ಆದ್ದರಿಂದ ಅದು ನಿಮಗೆ ಏನು ಹೇಳುತ್ತದೆ ವಿದ್ಯಾರ್ಥಿ ನಾನು ಎಲ್ಲಿಂದ ಸಂಯೋಜಿಸಿದರೂ ಸಹ ಇದು ಭೌತಿಕ ಪ್ರಜ್ಞೆಯಾಗಿದೆ ಎಂದು ನಾನು ಅರ್ಥೈಸುತ್ತೇನೆ ಈ ಗೋಳವನ್ನು ಬಿಡುವ ಶಕ್ತಿಯು ಬದಲಾಗಬಾರದು ಆದ್ದರಿಂದ ಇದು ನಮ್ಮ ಅಂತಃಪ್ರಜ್ಞೆಯನ್ನು ದೃಢೀಕರಿಸುತ್ತಿದೆ ಏಕೆಂದರೆ ಒಂದು ಗೋಳವು ಅಧ್ಯಯನ ಮಾಡಿದ 4π ಅನ್ನು ಒಳಗೊಳ್ಳುತ್ತದೆ ಆದ್ದರಿಂದ ನಾನು ಲೆಕ್ಕಾಚಾರ ಮಾಡಿದರೆ ಅದು ದ್ವಿಧ್ರುವಿಯನ್ನು ಆವರಿಸುತ್ತದೆ ಆದ್ದರಿಂದ ನಾನು ಎಲ್ಲೇ ಸಂಯೋಜನೆಗೊಳಿಸಿದರೂ ಮೇಲ್ಮೈಯನ್ನು ಬಿಟ್ಟುಹೋಗುವ ಶಕ್ತಿಯು ಒಂದೇ ಆಗಿರುತ್ತದೆ ಈ ತರಂಗದಲ್ಲಿನ ವಿದ್ಯುತ್ ಸಾಂದ್ರತೆಯು ಎಸ್ನಿಂದ ಸೆರೆಹಿಡಿಯಲ್ಪಟ್ಟಿದೆ ಮತ್ತು ಅದು ಬದಲಾಗಿರುತ್ತದೆ ನೀವುಹತ್ತಿರ ಹೋದಂತೆ ವಿದ್ಯುತ್ ಸಾಂದ್ರತೆಯ ಹೆಚ್ಚಳವಾಗುತ್ತದೆ ಏಕೆಂದರೆ ಅದರ 1 ಆರ್೨ ಮಟ್ಟದಲ್ಲಿದೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯವೆಂದರೆ ಈ ಎಸ್ ಅಭಿವ್ಯಕ್ತಿ ಇಲ್ಲಿ ಸಂಪೂರ್ಣವಾಗಿ ನೈಜವಾಗಿದೆ ಇಲ್ಲಿ ಏನನ್ನಾದರೂ ಕಾಲ್ಪನಿಕವಾಗಿಸಲು ಉತ್ತಮ ಅವಕಾಶವಿದ್ದರೂ ಸಹ ಅವೆಲ್ಲವೂ ಜೆ ಆದ್ದರಿಂದ ಕ್ಷೇತ್ರ ಅಭಿವ್ಯಕ್ತಿಯಲ್ಲಿ ಇದು ಸಂಪೂರ್ಣವಾಗಿ ನಿಜವಾಗಿದೆ ಆದ್ದರಿಂದ ಯಾವ ಸರ್ಕ್ಯೂಟ್ ಅಂಶವು ನಿಜವಾದ ಶಕ್ತಿಯನ್ನು ಕರಗಿಸುತ್ತದೆ ವಿದ್ಯಾರ್ಥಿ ಪ್ರತಿರೋಧಕ ಆದ್ದರಿಂದ ಒಂದು ಸರ್ಕ್ಯೂಟ್ನ ಪ್ರತಿರೋಧಕದ ಮೂಲಕ ಹೋಗುವ ಅದರ ಸಮಾನ ಶಕ್ತಿಗೆ ಸರ್ಕ್ಯೂಟ್ ಮಾಡಲು ನೀವು ಬಯಸಿದರೆ ಚೇತರಿಸಿಕೊಳ್ಳುವ ಅಗತ್ಯವಿಲ್ಲ ಆದ್ದರಿಂದ ಇವುಗಳನ್ನು ವಿಕಿರಣ ಕ್ಷೇತ್ರಗಳು ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ವಿಕಿರಣ ಶಕ್ತಿ ಎಂದು ಕರೆಯಲಾಗುತ್ತದೆ ವಿದ್ಯಾರ್ಥಿ ಇಲ್ಲ ಇವುಗಳು ಇಲ್ಲಿ ಸರಳವಾದ ಗೊಂದಲಗಳಾಗಿವೆ ಎಂದು ನಾನು ಭಾವಿಸುತ್ತೇನೆ ಇದು ಪವರ್ ಪಾಯಿಂಟಿಂಗ್ ವೆಕ್ಟರ್ ಇದು ವಿದ್ಯುತ್ ಸಾಂದ್ರತೆಯ ಹಕ್ಕು ಆದ್ದರಿಂದ ಇದು ಒಟ್ಟು ಶಕ್ತಿಯಾಗಿದೆ ಗೋಳದ ಮೇಲೆ ಸಂಯೋಜಿತವಾದ ಒಟ್ಟು ಶಕ್ತಿ ಎಂದು ನಾನು ಕರೆಯುತ್ತಿದ್ದೇನೆ ಬಹಳ ದೂರದಲ್ಲಿ ವಿದ್ಯುತ್ ಇನ್ನೂ ಇದೆ ಅದು 1 r 2 ಆಗಿ ಹೋಗುತ್ತಿದೆ ಅದು ತುಂಬಾ ಚಿಕ್ಕದಾಗಿದ್ದರೂ ಸಹ ಸರಿಯಾದ ಮಾರ್ಗದಲ್ಲಿರಲು ಬಯಸಿದರೆ ದೊಡ್ಡ ಪ್ರದೇಶದಲ್ಲಿ ಸಂಯೋಜಿಸಿದಂತೆ ಆದ್ದರಿಂದ ಅದು ಇರಲಿದೆ ಆದ್ದರಿಂದ ಇದು ಆಂಟೆನಾ ಆಗಿದ್ದರೆ ಇಲ್ಲಿ ಸ್ವಲ್ಪ ಶಕ್ತಿ ಇದೆ ಆದ್ದರಿಂದ ಶಕ್ತಿಯು ನನ್ನ ಪ್ರಕಾರ ಪೋಯಿಂಟಿಂಗ್ ವೆಕ್ಟರ್ 1 ಆರ್ ೨ ನಷ್ಟು ಹೋಗುತ್ತಿದೆ ಎಂದು ಹೇಳೋಣ ಆದ್ದರಿಂದ ಅದು ಬೀಳಲಿದೆ ಆದ್ದರಿಂದ ಇದು ಇಲ್ಲಿ ಇನ್ನೂ ಕಡಿಮೆಯಾಗಿದೆ ವಿದ್ಯುತ್ ಕಡಿಮೆಯಾಗುವುದು ಸರಿ ಆದರೆ ಈಗ ನಾನು ಈ ಸಂಪೂರ್ಣವಾಗಿ ಇಲ್ಲಿ ಸಂಯೋಜಿಸಿದರೆ ನಾನು ಅದೇ ಸಂಖ್ಯೆಯನ್ನು ಪಡೆಯುತ್ತೇನೆ ನೀವು ನಿರೀಕ್ಷಿಸುವದೇನೆಂದರೆ ಮೂಲದಿಂದ ದೂರ ಹೋದರೆ ಕ್ಷೇತ್ರದ ತೀವ್ರತೆ ಇಳಿಯುತ್ತದೆ ಆದ್ದರಿಂದ ಇದು ನಿಮ್ಮ ಹತ್ತಿರದ ಕ್ಷೇತ್ರ ಪರಿಗಣನೆಯಾಗಿದ್ದು ನಾವು ನೋಡಬೇಕಾದ ಇನ್ನೊಂದು ವಿಷಯವೆಂದರೆ ಆಶ್ಚರ್ಯವೇನಿಲ್ಲ ಇದು ದೂರದ ಕ್ಷೇತ್ರವಾಗಿದೆ ನಾವು ನೋಡಬೇಕಾದ ಇನ್ನೊಂದು ವಿಷಯವೆಂದರೆ ಹತ್ತಿರದ ಕ್ಷೇತ್ರದಲ್ಲಿ ಏನಾಗುತ್ತದೆ ಆದ್ದರಿಂದ ಹತ್ತಿರದ ಕ್ಷೇತ್ರವೆಂದರೆ ನಾವು ಏನು ಹೇಳಬಹುದು kr 1 ಗಿಂತ ತುಂಬಾ ಕಡಿಮೆ ಆದ್ದರಿಂದ ನಾನು ಆಂಟೆನಾಕ್ಕೆ ಹತ್ತಿರವಿರುವ ಪ್ರದೇಶಗಳನ್ನು ನೋಡುತ್ತಿದ್ದೇನೆ ಆದ್ದರಿಂದ ಈ ಅಭಿವ್ಯಕ್ತಿಗಳಿಗೆ ಏನಾಗುತ್ತದೆ ಆದ್ದರಿಂದ ಉದಾಹರಣೆಗಾಗಿ ಎಚ್ ನಲ್ಲಿ ನಾನು ಯಾವ ಭಾಗ ಇಡುತ್ತೇನೆ ವಿದ್ಯಾರ್ಥಿ ಎರಡನೇಯದು ಆದ್ದರಿಂದ 1 kr 1 ಆದ್ದರಿಂದ ನಾನು IΔz 4π ಅನ್ನು ಪಡೆಯುತ್ತೇನೆ ಜೆ ಆಗುತ್ತದೆ ಮತ್ತು ಕೆ ರದ್ದುಗೊಳ್ಳುತ್ತದೆ ಆದ್ದರಿಂದ ನಾನು ಇ ಜೆ ಕೆ ಆರ್ ಸೈನ್ ತೀಟಾ ಫೈ ಅನ್ನು ಪಡೆಯುತ್ತೇನೆ ಹೇಗಾದರೂ ಕಾಂತಕ್ಷೇತ್ರವು ಇದೇ ದಿಕ್ಕಿನಲ್ಲಿದೆ ವಿದ್ಯುತ್ ಕ್ಷೇತ್ರವು ನೋಡೋಣ ವಿದ್ಯುತ್ ಕ್ಷೇತ್ರಕ್ಕಾಗಿ ನಾನು ಯಾವ ಪದವನ್ನು ಇಟ್ಟುಕೊಳ್ಳಬೇಕು ಕೇವಲ 1 ಜೆಕೆಆರ್೨ ಮಾತ್ರ ಆದ್ದರಿಂದ ನಾನು IΔz 4π jωμ ಪಡೆಯಲಿದ್ದೇನೆ ನನ್ನ ಬಳಿ1 ೨ sin θ θ ಇದೆ ನಂತರ ನನ್ನ ಬಳಿ e ಜೆಕೆಆರ್ r ಇದೆ ಮತ್ತು ಇನ್ನೊಂದು ಪದವಿದೆ ಇದು ಮ್ಯೂ ಆಗಿದೆ ಆದ್ದರಿಂದ ನಾನು jωμ ಅನ್ನು ಹೊಂದಿದ್ದೇನೆ ನಂತರ ನನ್ನ ಬಳಿ 1 ೨ ಇದೆ ಮತ್ತು ನಾನು ಕಾಸ್ ತೀಟಾ ಅನ್ನು rˆ ದಿಕ್ಕಿನಲ್ಲಿ ಹೊಂದಿದ್ದೇನೆ ಆದ್ದರಿಂದ ದೂರದ ಕ್ಷೇತ್ರ ಪ್ರಕರಣಕ್ಕೆ ವ್ಯತಿರಿಕ್ತವಾಗಿ ಕಾಂತೀಯ ಕ್ಷೇತ್ರಗಳು 1 r೨ ನಂತೆ ಹೋಗುತ್ತಿವೆ ವಿದ್ಯುತ್ ಕ್ಷೇತ್ರಗಳು ೧r3 ನಲ್ಲಿ ಹೋಗುತ್ತಿರುವುದರಿಂದ ಎಲೆಕ್ಟ್ರೋಸ್ಟಾಟಿಕ್ಸ್ನಿಂದ ಏನು ಎಂದು ನಮಗೆ ನೆನಪಿಸುತ್ತದೆ ವಿದ್ಯಾರ್ಥಿ ದ್ವಿಧ್ರುವಿ ದ್ವಿಧ್ರುವಿ ಯಿಂದಾಗಿ ವಿದ್ಯುತ್ ಕ್ಷೇತ್ರ ಆದ್ದರಿಂದ ಇದು ದ್ವಿಧ್ರುವಿ ತರಹ ತೋರುತ್ತಿದೆ ಆದ್ದರಿಂದ ಈಗ ನಾನು ಹತ್ತಿರದ ಕ್ಷೇತ್ರದಲ್ಲಿ ಪೊಯಿಂಟಿಂಗ್ ವೆಕ್ಟರ್ ಅನ್ನು ಲೆಕ್ಕ ಹಾಕಿದರೆ ನಾನು 12 ಇ × H ಮಾಡುತ್ತೇನೆ ನೀವು ಏನನ್ನು ನಿರೀಕ್ಷಿಸುತ್ತೀರಿ ವಿದ್ಯಾರ್ಥಿ ಇಲ್ಲಿ 1 r ೫ ಅನ್ನು ಪಡೆಯಬೇಕಾದ ಅಗತ್ಯ ಲಕ್ಷಣಗಳು ಯಾವುವು ಎಂದು ನಾನು ಅರ್ಥೈಸುತ್ತೇನೆ ನಾನು ಯಾವ ನಿರ್ದೇಶನಗಳನ್ನು ನಿರೀಕ್ಷಿಸುತ್ತೇನೆ ಆದ್ದರಿಂದ ತೀಟಾ x ಫೈ ನನಗೆ ಆರ್ ನೀಡಲು ಹೋಗುತ್ತಿದೆ ಆದ್ದರಿಂದ ನನಗೆ ತೀಟಾದ ದಿಕ್ಕಿನಲ್ಲಿ ಸೈನ್ ತೀಟಾ x ಕಾಸ್ ತೀಟಾ ನೀಡುತ್ತದೆ ಈ ಸ್ಥಿರಾಂಕಗಳ ಬಗ್ಗೆ ಮುಖ್ಯವಾದದು ನೀವು ಇದನ್ನು ಜೆ ಎಂದು ಹೇಳಿದ್ದೀರಿ ನೀವು ಅದನ್ನು ನೋಡಬಹುದು E× H ಏಕೆಂದರೆ ಇ ಪದಗಳಲ್ಲಿ ಈ ಯ ಎರಡೂ ಪದಗಳು ಜೆ ಅನ್ನು ಹೊಂದಿರುತ್ತವೆ H ಗೆ ಯಾವುದೇ j ಸಂಬಂಧವಿಲ್ಲ ಆದ್ದರಿಂದ ಒಂದು ಜೆ ಪದವು ಇಲ್ಲಿಯೇ ಉಳಿಯುತ್ತದೆ ಆದ್ದರಿಂದ ಪ್ರಮುಖ ಲಕ್ಷಣಗಳು 1 r೫ ಆಗಿದ್ದರೆ ಅದು ಸಂಪೂರ್ಣವಾಗಿ ಕಾಲ್ಪನಿಕವಾದದು ಆದ್ದರಿಂದ ಇದು ನಿಮ್ಮ ಹಿಂದಿನ ಪ್ರಕರಣಕ್ಕಿಂತ ಭಿನ್ನವಾಗಿದೆ ಆದ್ದರಿಂದ ಇವುಗಳನ್ನು ಪ್ರತಿಕ್ರಿಯಾತ್ಮಕ ಕ್ಷೇತ್ರಗಳು ಎಂದು ಕರೆಯಲಾಗುತ್ತದೆ ಈಗ ನಾನು ಇಲ್ಲಿ ಕೆಲವು ಕ್ಷೇತ್ರಗಳ ಮೇಲೆ ಸಂಯೋಜನೆ ಮಾಡಿದರೆ ನೀವು ಏನು ಪಡೆಯಬೇಕು ಅದು ಆರ್ ನ ಅವಲಂಬಿತವಾಗಿರುತ್ತದೆ ಅಥವಾ ಇಲ್ಲವೇ ಆದ್ದರಿಂದ ಅದು 0 ಆಗಿರುತ್ತದೆಯೋ ಇಲ್ಲವೋ ವಿದ್ಯಾರ್ಥಿ ಆದ್ದರಿಂದ ಒಂದು ಉತ್ತರವೆಂದರೆ r ಅವಲಂಬಿತವಾಗಿರುತ್ತದೆ ಇಲ್ಲ ಅದು r ಅವಲಂಬಿತವಾಗಿರುವುದಿಲ್ಲ ವಿದ್ಯಾರ್ಥಿ ಇಲ್ಲ ಮೂಲದೊಂದಿಗೆ ನಾನು ಸಂಯೋಜಿಸುತ್ತಿಲ್ಲ ಮತ್ತು ಸ್ವಲ್ಪ ದೂರದಲ್ಲಿ ಸಂಯೋಜಿಸುತ್ತೇನೆ ವಿದ್ಯಾರ್ಥಿ ಆದ್ದರಿಂದ ವಾಸ್ತವವಾಗಿ ವಿಷಯವೆಂದರೆ ನಾವು ಈ ವಿದ್ಯುತ್ ಮತ್ತು ಕಾಂತೀಯ ಕ್ಷೇತ್ರಗಳನ್ನು ಬರೆದಾಗ ನಾವು ಅಂದಾಜು kr 1 ಅನ್ನು ಮಾಡಿದ್ದೇವೆ ಈಗ ನಾನು ಗೋಳದಿಂದ ಹೊರಹೋಗುವ ಒಟ್ಟು ಶಕ್ತಿಯನ್ನು ಕಂಡುಹಿಡಿಯಲು ಬಯಸಿದರೆ ನಾನು ಎಲ್ಲಾ ಪದಗಳನ್ನು ಸರಿಯಾಗಿ ಸೇರಿಸಿಕೊಳ್ಳಬೇಕು ನಾನು ಹಾಗೆ ಮಾಡಿದರೆ ಶಕ್ತಿಯು r ನಿಂದ ಸ್ವತಂತ್ರವಾಗಿದೆ ಎಂದು ನಾನು ಕಂಡುಕೊಳ್ಳುತ್ತೇನೆ ಮತ್ತು ಅದು ಭೌತಿಕ ಅರ್ಥವನ್ನು ನೀಡುತ್ತದೆ ಅದು ಬದಲಾಗುವುದಿಲ್ಲ ಆದರೆ ಇಲ್ಲಿ ನಾನು ಈ 5 ಪದಗಳಲ್ಲಿ 2 ಪದಗಳನ್ನು ಮಾತ್ರ ಇಟ್ಟುಕೊಂಡಿದ್ದೇನೆ ಆದ್ದರಿಂದ ಇಲ್ಲಿ ಕೆಲವು ರೀತಿಯ ಹೊಂದಿಕೆಯಾಗುವುದಿಲ್ಲ ಪರವಾಗಿಲ್ಲ ಮುಖ್ಯ ವಿಷಯವೇನೆಂದರೆ ನಾವು ಈ ಪದವನ್ನು ಇಡೀ ಗೋಳದ ಮೇಲೆ ಸಂಯೋಜಿಸಲು ಹೋಗುತ್ತಿಲ್ಲ ಇದು ಕೇವಲ ಪೊಯಿಂಟಿಂಗ್ನ ಪ್ರಬಲ ಭಾಗ ಯಾವುದು ಎಂದು ನಮಗೆ ಹೇಳುತ್ತಿದೆ ವೆಕ್ಟರ್ ಹತ್ತಿರದ ಕ್ಷೇತ್ರದಲ್ಲಿ ಪೊಯಿಂಟಿಂಗ್ ವೆಕ್ಟರ್ಗೆ ಮುಖ್ಯ ಕೊಡುಗೆ ಯಾವುದು ಆದ್ದರಿಂದ ಇದು ಸಂಪೂರ್ಣವಾಗಿ ಕಾಲ್ಪನಿಕ ಮತ್ತು ಪ್ರತಿಕ್ರಿಯಾತ್ಮಕವಾಗಿದೆ ಎಂಬ ಅಂಶವು ಯಾವ ಸರ್ಕ್ಯೂಟ್ ಅಂಶವನ್ನು ನೆನಪಿಸುತ್ತದೆ ವಿದ್ಯಾರ್ಥಿ ಇಂಡಕ್ಟರ್ ಇಂಡಕ್ಟರ್ ಅಥವಾ ಕೆಪಾಸಿಟರ್ ಬಲ ಆದ್ದರಿಂದ ಯಾವುದೇ ಆಂಟೆನಾದ ಹತ್ತಿರದ ಕ್ಷೇತ್ರದಲ್ಲಿ ಏನಾಗುತ್ತದೆ ಎಂದರೆ ಎಲ್ ಸಿ ಸರ್ಕ್ಯೂಟ್ನಂತೆ ಶಕ್ತಿಯು ವಿದ್ಯುತ್ ಕ್ಷೇತ್ರದ ಹಾಗೂ ಕಾಂತಕ್ಷೇತ್ರದ ನಡುವೆ ಚಲಿಸುತ್ತಲೇ ಇರುತ್ತದೆ ಶಕ್ತಿಯು ಪ್ರಚೋದಕದಿಂದ ಕೆಪಾಸಿಟರ್ಗೆ ಹೋಗುತ್ತದೆ ಮತ್ತು ಹಿಂದಕ್ಕೆ ಬರುತ್ತದೆ ಮತ್ತು ಮುಂದಕ್ಕೆ ಅದೇ ರೀತಿಯಲ್ಲಿ ನಡೆಯುತ್ತದೆ ಆದ್ದರಿಂದ ಇದರರ್ಥ ಇದು ಹಿಂದಕ್ಕೆ ಮತ್ತು ಮುಂದಕ್ಕೆ ನಡೆಯುತ್ತಲೇ ಇರುತ್ತದೆ ಮತ್ತು ಈ ವೈರ್ಲೆಸ್ ವಿದ್ಯುತ್ ವರ್ಗಾವಣೆ ಅಪ್ಲಿಕೇಶನ್ಗಳ ಬಗ್ಗೆ ನೀವು ಕೇಳಿದ್ದೀರಿ ನೀವು ಅದನ್ನು ಹತ್ತಿರದ ಕ್ಷೇತ್ರದಲ್ಲಿ ಮಾಡುವಾಗ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಏಕೆಂದರೆ ನೀವು ದೂರದ ಕ್ಷೇತ್ರಕ್ಕೆ ಬರುವ ಹೊತ್ತಿಗೆ ಈ ಶಕ್ತಿಯು ಸಂಪೂರ್ಣವಾಗಿ ನೈಜವಾಗುತ್ತದೆ ಆದ್ದರಿಂದ ಇದು ಕೇವಲ ರೆಸಿಸ್ಟರ್ ಡ್ರಾಪ್ ಆಗಿದೆ ಆದರೆ ಇಲ್ಲಿ ಈ ಶಕ್ತಿಯನ್ನು ದುರುಪಯೋಗಿಸಿಕೊಳ್ಳಬಹುದು ಆದ್ದರಿಂದ ಉದಾಹರಣೆಗೆ ನಿಮಗೆ ಟೂತ್ ಬ್ರಷ್ ಚಾರ್ಜರ್ಗಳು ಮತ್ತು ಎಲ್ಲವೂ ತಿಳಿದಿವೆ ನೀವು ಅದನ್ನು ಅಲ್ಲಿಯೇ ನಿರ್ಬಂಧಿಸುತ್ತೀರಿ ಆದ್ದರಿಂದ ನಾವು ಹೆಚ್ಚಿನ ಶಕ್ತಿಯನ್ನು ಪರಿವರ್ತಿಸಲು ಸಮರ್ಥವಾಗಿರುವ ಕ್ಷೇತ್ರದಲ್ಲಿ ಅಂದರೆ ಹತ್ತಿರದ ಕ್ಷೇತ್ರದಲ್ಲಿ ನಡೆಯುತ್ತದೆ ಇನ್ನೂ ಒಂದು ವಿಷಯ ಇದೆ ವಿದ್ಯಾರ್ಥಿ ನಕಾರಾತ್ಮಕ ಚಿಹ್ನೆಗಳು ಇರಬಹುದು ನನ್ನ ಪ್ರಕಾರ ನೀವು ಒಮ್ಮೆ ಇಲ್ಲಿ ನೋಡಿರಿ ಇದರ rˆ × ಫೈ ಅಂದರೆ ತೀಟಾ ನೀವು ಜೆ೨ ಅನ್ನು ಎಲ್ಲಿ ನೋಡುತ್ತೀರಿ ಅಭಿವ್ಯಕ್ತಿ ಸರಿಯಾಗಿದೆ ಏಕೆಂದರೆ ಇನ್ನೊಂದು ಸಂದರ್ಭದಲ್ಲಿ ನೀವು ಯಾವ ಪದವನ್ನು ಪಡೆಯುತ್ತೀರಿ ವಿದ್ಯಾರ್ಥಿತೀಟಾ x ಫೈ ಅಂದರೆ ಆರ್ ಆದರೆ ಅಲ್ಲಿ ಮೈನಸ್ ಪದವೂ ಇದೆ ಆದ್ದರಿಂದ ಆ ಎಲ್ಲ ಒಮ್ಮತವು ಈ ಕಂಸದೊಳಗೆ ಇದೆ ಈ ಎರಡಕ್ಕೆ ಹೋಲಿಸಿದರೆ ನಾವು ಅದರ ಮೈನಸ್ ಚಿಹ್ನೆ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಆದ್ದರಿಂದ ಪ್ರತಿಕ್ರಿಯಾತ್ಮಕ ಕ್ಷೇತ್ರಗಳು ಮತ್ತು ಶಕ್ತಿಯನ್ನು ಇ ಮತ್ತು ಎಚ್ ಕ್ಷೇತ್ರಗಳ ನಡುವೆ ವರ್ಗಾಯಿಸಲಾಗುತ್ತದೆ ವಿದ್ಯಾರ್ಥಿ ಶಕ್ತಿ ಮತ್ತೊಂದು ಕಡೆ ನಾವು ಸಂರಕ್ಷಿಸುವ ಒಟ್ಟು ಶಕ್ತಿ ವಿದ್ಯಾರ್ಥಿ ಸಂಯೋಜಿಸಲು ನೀವು ಆರಿಸುವುದನ್ನು ಲೆಕ್ಕಿಸದೆ ನಿಜವಾದ ಪೊಯಿಂಟಿಂಗ್ ವೆಕ್ಟರ್ ಅನ್ನು ಸಂರಕ್ಷಿಸಲಾಗುತ್ತದೆ ಆದ್ದರಿಂದ ಆಂಟೆನಾ ಸಿದ್ಧಾಂತದ ಕೋರ್ಸ್ನಲ್ಲಿ ನಾವು ಇದನ್ನು ಪಡೆಯಲು ಮತ್ತು ಎಲ್ಲಾ ವೈಶಿಷ್ಟ್ಯಗಳನ್ನು ಅರ್ಥಮಾಡಿಕೊಳ್ಳಲು ಹೆಚ್ಚು ಸಮಯವನ್ನು ಕಳೆಯುತ್ತೇವೆ ಅದರ ಸಿಇಎಂ ಕಂಪ್ಯೂಟೇಶನಲ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ಸ್ ಭಾಗವನ್ನು ಪಡೆಯಲು ನಾವು ಬಯಸುತ್ತೇವೆ ಆದ್ದರಿಂದ ಕೇವಲ ಕೆಲವು ಪರಿಚಯವನ್ನು ನೀಡುವ ಮೂಲಕ ನಾವಿದನ್ನು ಸಾಧಿಸುತ್ತೇವೆ